ಹಿಂದಿನ ಪಠ್ಯದಲ್ಲಿ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳ ಸ್ವರೂಪ ಏನು ಎಂದು ನಾವು ನೋಡಿದ್ದೇವೆ ಮತ್ತು ಅವು ಅಧ್ಯಾಯದ ಕೊನೆಯ ಕಷ್ಟಕರ ಸಮಸ್ಯೆಗಳಿಂದ ಗಮನಾರ್ಹವಾಗಿ ಭಿನ್ನವಾಗಿವೆ ಎಂದು ನಾವು ಗಮನಿಸಿದ್ದೇವೆ ಏಕೆಂದರೆ ಸಮಸ್ಯೆಗಳು ಸರಳ ಮತ್ತು ಕಷ್ಟಕರವಾಗಿರಬಹುದು ಆದರೆ ಕಷ್ಟಕರವಾದ ಸಮಸ್ಯೆ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಯಾಗುವುದಿಲ್ಲ ಅದು ಬೋಧಕನು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯ ಎನ್ ಬಿ ಎ ಗುರುತಿಸಿದ 12 ಕಾರ್ಯಕ್ರಮದ ಪರಿಣಾಮಗಳಲ್ಲಿ ಮೊದಲ 5 ತಾಂತ್ರಿಕ ಸ್ವರೂಪದಲ್ಲಿದೆ ಅದಕ್ಕಾಗಿಯೇ ನಾವು ಮೊದಲ 5 ಪರಿಣಾಮಗಳನ್ನು ಒಂದು ಗುಂಪಾಗಿ ವರ್ಗೀಕರಿಸಿದ್ದೇವೆ ಅದು ತಾಂತ್ರಿಕ ಸ್ವರೂಪದಲ್ಲಿದೆ ಮತ್ತು ಈ ತಾಂತ್ರಿಕ ಪರಿಣಾಮಗಳಲ್ಲಿಯೂ ಸಹ ಈ ಪಿಒಗಳ ಅನೇಕ ಪ್ರಬಲ ಅಂಶಗಳನ್ನು ನಿರ್ಲಕ್ಷಿಸುವ ವ್ಯವಸ್ಥೆಗೆ ತನ್ನನ್ನು ತಾನೇ ಹೊಂದಿಸಿಕೊಂಡಿದೆ ಇದನ್ನು ನಾವು ಹಿಂದಿನ ಪಠ್ಯದಲ್ಲಿ ಗಮನಿಸಿದ್ದೇವೆ ಪ್ರಸ್ತುತ ಪಠ್ಯದ ಪರಿಣಾಮ ಪಿಒ6 ವರೆಗಿನ ಕಾರ್ಯಕ್ರಮದ ಪರಿಣಾಮಗಳ ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಪದವೀಧರ ಎಂಜಿನಿಯರ್ಗೆ ಅವು ಯಾವ ರೀತಿಯಲ್ಲಿ ಅನ್ವಯಿಸುತ್ತವೆ ಎಂಬುದನ್ನು ನೋಡೋಣ ಅದು ಈ ನಿರ್ದಿಷ್ಟ ಪಠ್ಯದ ಗುರಿ ಪಿಒ6 ಅನ್ನು ಎಂಜಿನಿಯರ್ ಮತ್ತು ಸೊಸೈಟಿ ಎಂದು ಲೇಬಲ್ ಮಾಡಲಾಗಿದೆ ವೃತ್ತಿಪರ ಎಂಜಿನಿಯರಿಂಗ್ ಅಭ್ಯಾಸಕ್ಕೆ ಸಂಬಂಧಿಸಿದ ಸಾಮಾಜಿಕ ಆರೋಗ್ಯ ಸುರಕ್ಷತೆ ಕಾನೂನು ಮತ್ತು ಸಾಂಸ್ಕೃತಿಕ ವಿಷಯಗಳು ಮತ್ತು ಅದರ ಪರಿಣಾಮವಾಗಿ ಜವಾಬ್ದಾರಿಗಳನ್ನು ನಿರ್ಣಯಿಸಲು ಸಂದರ್ಭೋಚಿತ ಜ್ಞಾನದಿಂದ ತಿಳಿಸಲಾದ ತಾರ್ಕಿಕತೆಯನ್ನು ಅನ್ವಯಿಸಿ ಎಂದು ಹೇಳಿಕೆಯಲ್ಲಿ ಹೇಳಲಾಗಿದೆ ಇದರಲ್ಲಿ ಹಲವಾರು ಅಂಶಗಳಿವೆ ನೀವು ಸಂದರ್ಭೋಚಿತ ಜ್ಞಾನವು ಏನೆಂದು ಅರ್ಥಮಾಡಿಕೊಳ್ಳಬೇಕು ಬೇರೆ ಅಂಶಗಳಾದ ಸಾಮಾಜಿಕ ಆರೋಗ್ಯ ಸುರಕ್ಷತೆ ಕಾನೂನು ಮತ್ತು ಸಾಂಸ್ಕೃತಿಕ ವಿಷಯಗಳು ಇವೆಲ್ಲವೂ ವೃತ್ತಿಪರ ಎಂಜಿನಿಯರಿಂಗ್ ಅಭ್ಯಾಸದ ಜವಾಬ್ದಾರಿಗಳು ಆದ್ದರಿಂದ ಇದರಲ್ಲಿ ಹಲವಾರು ಮುಖ್ಯಪದಗಳಿವೆ ಈಗ ಅದು ಎಂಜಿನಿಯರಿಂಗ್ ವಿದ್ಯಾರ್ಥಿಗೆ ಏಕೆ ಪ್ರಸ್ತುತವಾಗಿದೆ ನೀವು ಗಮನಿಸಿದರೆ ತಂತ್ರಜ್ಞಾನವು ಸಾಮಾಜಿಕ ಬದಲಾವಣೆಗಳಿಗೆ ಕಾರಣ ಮತ್ತು ಪರಿಣಾಮವೂ ಆಗಿದೆ ಅಂದರೆ ತಂತ್ರಜ್ಞಾನವು ಸಾಮಾಜಿಕ ಬದಲಾವಣೆಗೆ ಕಾರಣವಾಗಬಹುದು ಮತ್ತು ಸಾಮಾಜಿಕ ಬದಲಾವಣೆಯು ಹೊಸ ತಂತ್ರಜ್ಞಾನವನ್ನು ಅಸ್ತಿತ್ವಕ್ಕೆ ತರಲು ಪ್ರೋತ್ಸಾಹಿಸಬಹುದು ಅಥವಾ ತರಬಹುದು ತಂತ್ರಜ್ಞಾನವನ್ನು ಸಾಮಾಜಿಕ ಬಳಕೆಗೆ ತರುವ ವ್ಯಕ್ತಿ ಎಂಜಿನಿಯರ್ಗಳು ಎಂಜಿನಿಯರ್ಗಳು ಉತ್ಪನ್ನ ಮತ್ತು ಸೇವೆಗಳನ್ನು ಸಮಾಜದ ಹಿತಕ್ಕಾಗಿ ಉತ್ಪಾದಿಸುತ್ತಾರೆ ಮತ್ತು ಪ್ರತಿ ಉತ್ಪನ್ನದೊಂದಿಗೆ ನೀವು ಸಾಮಾಜಿಕ ಆರೋಗ್ಯ ಸುರಕ್ಷತೆ ಕಾನೂನು ಮತ್ತು ಸಾಂಸ್ಕೃತಿಕ ಸಮಸ್ಯೆಗಳೆಲ್ಲವನ್ನೂ ಹೊಂದಿದ್ದೀರಿ ಅವು ಸಂದರ್ಭವನ್ನು ಅವಲಂಬಿಸಿರುತ್ತವೆ ಅವು ಸಾರ್ವತ್ರಿಕವಲ್ಲ ಆದ್ದರಿಂದ ಎಂಜಿನಿಯರ್ ಅದನ್ನು ಯಾವಾಗ ಅನ್ವಯಿಸಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಏಕೆಂದರೆ ಅದು ಸಂದರ್ಭವನ್ನು ಅವಲಂಬಿಸಿರುತ್ತದೆ ವಿವಿಧ ಸಂದರ್ಭಗಳಲ್ಲಿ ಜನ ಮತ್ತು ಸಮಾಜದೊಂದಿಗೆ ಉತ್ಪನ್ನ ಮತ್ತು ಸೇವೆಗಳ ಸಂಬಂಧವನ್ನು ವಿದ್ಯಾರ್ಥಿಗಳು ಅನುಭವಿಸಬೇಕು ಅಥವಾ ಅರ್ಥಮಾಡಿಕೊಳ್ಳಬೇಕು ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಮೊದಲು ರೇಡಿಯೋ ಒಂದು ಪ್ರಬಲ ವಿಷಯವಾಗಿತ್ತು ತರುವಾಯ ಟಿವಿ ಪ್ರಬಲ ವಿಷಯವಾಗಿತ್ತು ಈಗ ಸೆಲ್ಫೋನ್ ಒಂದು ಪ್ರಬಲ ವಿಷಯವಾಗಿದೆ ಮತ್ತು ನೀವು ಇದನ್ನು ನೋಡಿದರೆ ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನು ಕಂಡುಹಿಡಿಯಬಹುದು ಇದು ಸೆಲ್ ಫೋನ್ ಮತ್ತು ಸಮಾಜದ ನಡುವೆ ಪರಸ್ಪರ ಬದಲಾಯಿಸಬಹುದಾದ ಸಂಬಂಧವಾಗಿದೆ ಮತ್ತು ಎಂಜಿನಿಯರ್ ಇದಕ್ಕೆ ಸಂವೇದನಾಶೀಲರಾಗಬೇಕು ಇದನ್ನು ನಾವು ಹೇಗೆ ಪರಿಹರಿಸಬಹುದು ಕೇಸ್ ಸ್ಟಡೀಸ್ ಒಂದು ಮಾರ್ಗವಾಗಿದೆ ಇದನ್ನು ಕೆಲವು ಪಠ್ಯಕ್ರಮಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಸೇರಿಸಿಕೊಳ್ಳಬಹುದು ಅದು ಉತ್ಪನ್ನಗಳು ಸೇವೆ ಜನರ ಸಂಬಂಧಕ್ಕೆ ವಿದ್ಯಾರ್ಥಿಗಳ ಗಮನವನ್ನು ತರುತ್ತದೆ ಮತ್ತು ಅಂದಾಜುವಿಕೆ ವಿದ್ಯಾರ್ಥಿಯ ಜವಾಬ್ದಾರಿಗಳ ಗ್ರಹಿಕೆಗೆ ಅನುಗುಣವಾಗಿರಬಹುದು ಏಕೆಂದರೆ ಕೇಸ್ ಸ್ಟಡಿ ಅನ್ನು ಪ್ರಸ್ತುತಪಡಿಸುವುದು ಸುಲಭ ಆದರೆ ಅವನು ಸಂವೇದನಾಶೀಲನಾಗಿದ್ದಾನೆ ಎಂದು ನಿಮಗೆ ಹೇಗೆ ಗೊತ್ತು ಆದ್ದರಿಂದ ನೀವು ವಿದ್ಯಾರ್ಥಿಯ ಜವಾಬ್ದಾರಿಯ ಗ್ರಹಿಕೆಗೆ ಅನುಗುಣವಾಗಿ ಅಂದಾಜುವಿಕೆಯನ್ನು ವಿನ್ಯಾಸಗೊಳಿಸಬೇಕು ಯೋಜನೆಗಳಿಗೆ ಮೌಲ್ಯಮಾಪನ ರೂಬ್ರಿಕ್ಸ್ ಇದು ಎಂಜಿನಿಯರ್ ಸಮಾಜದ ಪರಸ್ಪರ ಕ್ರಿಯೆಯ ಅಂಶಗಳನ್ನು ಸಂಯೋಜಿಸಬಹುದು ನೀವು ಮೌಲ್ಯಮಾಪನ ರೂಬ್ರಿಕ್ಸ್ ಅನ್ನು ಸಂಯೋಜಿಸದಿದ್ದರೆ ಈ ಎಂಜಿನಿಯರ್ ಸೊಸೈಟಿ ಸಂವಹನವನ್ನು ಯೋಜನೆಯ ಮೂಲಕ ತಿಳಿಸಲಾಗುವುದಿಲ್ಲ ಎಂದು ನೀವು ಖಚಿತವಾಗಿ ಹೇಳಬಹುದು ಮತ್ತು ತಂತ್ರಜ್ಞಾನ ಸಮಾಜದ ಪರಸ್ಪರ ಕ್ರಿಯೆಯ ಬಗ್ಗೆ ಪಠ್ಯಕ್ರಮಗಳು ಇರಬಹುದು ಮತ್ತೆ ನಾವು ಅಧ್ಯಯನ ವಿಷಯದ ವಿನ್ಯಾಸಕ್ಕೆ ಬರುತ್ತಿದ್ದೇವೆ ಈ ಪಠ್ಯಕ್ರಮಗಳನ್ನು ಯಾರು ವಿನ್ಯಾಸಗೊಳಿಸುತ್ತಾರೆ ಮತ್ತು ಈ ಪಠ್ಯಕ್ರಮಗಳನ್ನು ಯಾರು ನೀಡುತ್ತಾರೆ ಇದು ಪರಿಹರಿಸಲು ಸಾಕಷ್ಟು ಕಷ್ಟಕರವಾದ ವಿಷಯವಾಗಿದೆ ಶಕ್ತಿ ಮತ್ತು ಸಮಾಜ ನೀರು ಮತ್ತು ಸಮಾಜದಂತಹ ಕೆಲವು ಪಠ್ಯಕ್ರಮಗಳು ಅಥವಾ ಕೇವಲ ಸಂಕೀರ್ಣತೆ ವಸತಿ ಸುಸ್ಥಿರತೆ ಈ ನಿರ್ದಿಷ್ಟ ಪಿಒ ಅನ್ನು ಪರಿಹರಿಸುವ ಕೆಲವು ಉದಾಹರಣೆಗಳಾಗಿವೆ ಪಿಒ6 ಅನ್ನು ಕೆಲವು ಆಯಾಮಗಳನ್ನು ಅರ್ಥಮಾಡಿಕೊಳ್ಳಬಹುದು ಎಂಜಿನಿಯರ್ಗಳು ತಮ್ಮ ವೃತ್ತಿಪರ ಚಟುವಟಿಕೆಗಳ ಮೂಲಕ ಸಮಾಜದೊಂದಿಗೆ ಯಾವಾಗ ಮತ್ತು ಎಲ್ಲಿ ಸಂವಹನ ನಡೆಸುತ್ತಾರೆ ಎಂಬುದನ್ನು ಗುರುತಿಸಿ ನೀವು ಒಂದು ನಿರ್ದಿಷ್ಟ ಉದಾಹರಣೆಯನ್ನು ನೀಡಬಹುದು ಮತ್ತು ಈ ರೀತಿಯ ಚಟುವಟಿಕೆಗಳನ್ನು ಮಾಡಲು ವಿದ್ಯಾರ್ಥಿಗಳನ್ನು ಕೇಳಬಹುದು ಒಬ್ಬರ ವೃತ್ತಿಪರ ಅಭ್ಯಾಸದಿಂದ ಸೂಚಿಸಲಾದ ಜವಾಬ್ದಾರಿಗಳನ್ನು ಅರ್ಥಮಾಡಿಕೊಳ್ಳಿ ಇವು ಕೆಲವು ಚಟುವಟಿಕೆಗಳು ಈ ಪಿಒ6 ನ ಕೆಲವು ಅಂಶಗಳನ್ನು ಅನುಮೋದಿಸುವ ಇನ್ನೂ ಹೆಚ್ಚಿನ ಚಟುವಟಿಕೆಗಳೊಂದಿಗೆ ಒಬ್ಬರು ಬರಬಹುದು ಈಗ ಪಿಒ7 ಗೆ ಬರುತ್ತಿದ್ದೇವೆ ಪ್ರಸ್ತುತವಾಗಿ ಇದು ಸ್ವಲ್ಪ ಹೆಚ್ಚು ಸುಲಭವಾಗಿ ಅರ್ಥವಾಗುವಂತಹದ್ದಾಗಿದೆ ಇದರ ವಿಷಯ ಪರಿಸರ ಮತ್ತು ಸುಸ್ಥಿರತೆ ಸಾಮಾಜಿಕ ಮತ್ತು ಪರಿಸರ ಸನ್ನಿವೇಶಗಳಲ್ಲಿ ವೃತ್ತಿಪರ ಎಂಜಿನಿಯರಿಂಗ್ ಪರಿಹಾರಗಳ ಪ್ರಭಾವವನ್ನು ಅರ್ಥಮಾಡಿಕೊಳ್ಳಿ ಮತ್ತು ಜ್ಞಾನ ಮತ್ತು ಸುಸ್ಥಿರ ಅಭಿವೃದ್ಧಿಯ ಅಗತ್ಯವನ್ನು ಪ್ರದರ್ಶಿಸಿ ಆದ್ದರಿಂದ ಮುಖ್ಯಪದಗಳು ಪರಿಸರ ಮತ್ತು ಸುಸ್ಥಿರತೆ ಒಂದರ್ಥದಲ್ಲಿ ಎರಡೂ ಪರಸ್ಪರ ಸಂಬಂಧ ಹೊಂದಿವೆ ಆದರೆ ವಿದ್ಯಾರ್ಥಿ ಮೊದಲು ಸುಸ್ಥಿರ ಅಭಿವೃದ್ಧಿಯ ಅಗತ್ಯವನ್ನು ಅರ್ಥಮಾಡಿಕೊಳ್ಳಬೇಕು ಸಂಪನ್ಮೂಲಗಳು ಸೀಮಿತವಾಗಿರುವ ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನು ಹೊಂದಿರುವ ಜಗತ್ತಿನಲ್ಲಿ ಪ್ರಸ್ತುತ ಜೀವನ ವಿಧಾನ ಮತ್ತು ವ್ಯಾಪಾರ ಮಾಡುವಿಕೆಯು ಸುಸ್ಥಿರವಾಗಿಲ್ಲ ಇದನ್ನು ಅನೇಕ ಜನರು ಪದೇ ಪದೇ ಹೇಳುತ್ತಿದ್ದಾರೆ ಆದರೆ ನಾವು ಅದಕ್ಕೆ ಸಂವೇದನಾಶೀಲರಾಗಿದ್ದೇವೆಯೇ ಇದು ನಮ್ಮ ವೃತ್ತಿಯಲ್ಲಿ ಮತ್ತು ನಮ್ಮ ಜೀವನದಲ್ಲಿ ನಾವು ಏನು ಮಾಡುತ್ತಿದ್ದೇವೆ ಎಂಬುದರ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತದೆ ಜನರು ಮತ್ತು ಪರಿಸರದ ಮೇಲೆ ಎಂಜಿನಿಯರಿಂಗ್ ಪರಿಹಾರಗಳ ಪ್ರಭಾವವನ್ನು ವಿದ್ಯಾರ್ಥಿ ಅರ್ಥಮಾಡಿಕೊಳ್ಳಬೇಕು ಇದು ಎರಡೂ ಅಗತ್ಯವಿದೆ ಸುಸ್ಥಿರ ಅಭಿವೃದ್ಧಿಗೆ ಕಾರಣವಾಗುವ ಜ್ಞಾನವನ್ನು ವಿದ್ಯಾರ್ಥಿ ಪ್ರದರ್ಶಿಸಬೇಕು ಇವು ಅಂಶಗಳು ಉದಾಹರಣೆಗೆ ಈ ಮೂರು ಅವಶ್ಯಕತೆಗಳ ಸುತ್ತ ಒಬ್ಬರು ಕೆಲವು ಚಟುವಟಿಕೆಗಳನ್ನು ರಚಿಸಬಹುದು ಕೇಸ್ ಸ್ಟಡೀಸ್ ಅನ್ನು ಮತ್ತೊಮ್ಮೆ ಹೇಳಬಹುದು ತಂತ್ರಜ್ಞಾನ ಮತ್ತು ಸಮಾಜ ಮತ್ತು ಸುಸ್ಥಿರತೆಯ ಕುರಿತಾದ ಪಠ್ಯಕ್ರಮಗಳೂ ಇರಬಹುದು ಕೇಸ್ ಸ್ಟಡೀಸ್ ಅನ್ನು ಕೆಲವು ಪಠ್ಯಕ್ರಮಗಳಲ್ಲಿ ಸೇರಿಸಿಕೊಳ್ಳಬಹುದು ಅದು ವಿದ್ಯಾರ್ಥಿಗಳ ಗಮನವನ್ನು ಸುಸ್ಥಿರತೆಯ ವಿಷಯಗಳಿಗೆ ತರುತ್ತದೆ ಸುಸ್ಥಿರತೆಯ ಮೇಲೆ ಎಂಜಿನಿಯರಿಂಗ್ ಪರಿಹಾರಗಳ ಪ್ರಭಾವದ ಬಗ್ಗೆ ವಿದ್ಯಾರ್ಥಿಗಳ ಗ್ರಹಿಕೆಯ ರೂಪದಲ್ಲಿ ಅಂದಾಜುವಿಕೆಯನ್ನು ನಡೆಸಬಹುದು ಆದ್ದರಿಂದ ಹಿಂದಿನ ಪಿಒನಂತೆ ಇಲ್ಲಿಯೂ ನೀವು ಕೇಸ್ ಸ್ಟಡೀಸ್ ಅನ್ನು ಪ್ರಸ್ತುತಪಡಿಸಬಹುದು ಮತ್ತು ಸುಸ್ಥಿರತೆಯ ಮೇಲೆ ಎಂಜಿನಿಯರಿಂಗ್ ಪರಿಹಾರಗಳ ಪ್ರಭಾವದ ಬಗ್ಗೆ ವಿದ್ಯಾರ್ಥಿಗಳ ಗ್ರಹಿಕೆಯನ್ನು ತಿಳಿದುಕೊಳ್ಳಬಹುದು ಈಗ ನೀವು ಯಾವ ರೀತಿಯ ಚಟುವಟಿಕೆಗಳನ್ನು ಮಾಡಬಹುದು ಸುಸ್ಥಿರ ಬೆಳವಣಿಗೆ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳಿ ಪರಿಸರ ಮತ್ತು ಸುಸ್ಥಿರತೆಯ ಮೇಲೆ ನಿರ್ದಿಷ್ಟ ತಂತ್ರಜ್ಞಾನದ ಪ್ರಭಾವವನ್ನು ಅರ್ಥಮಾಡಿಕೊಳ್ಳಿ ಪರಿಸರ ಮತ್ತು ಸುಸ್ಥಿರತೆಯ ಮೇಲೆ ನಿರ್ದಿಷ್ಟ ಎಂಜಿನಿಯರಿಂಗ್ ಪರಿಹಾರದ ಪ್ರಭಾವವನ್ನು ವಿಶ್ಲೇಷಿಸಿ ಒಬ್ಬರು ದೊಡ್ಡದಾದ ಅಥವಾ ಸಣ್ಣ ಎಂಜಿನಿಯರಿಂಗ್ ಪರಿಹಾರಗಳ ಬಗ್ಗೆ ಮಾತನಾಡಬಹುದು ಪರಿಸರ ಮತ್ತು ಸುಸ್ಥಿರತೆಯ ಮೇಲೆ ಅವುಗಳ ಪ್ರಭಾವದ ಬಗ್ಗೆ ನಾವು ಮಾತನಾಡಬಹುದು ಈ ರೀತಿಯ ಅಭ್ಯಾಸಗಳು ಅಂದರೆ ಪರಿಸರ ಮತ್ತು ಸುಸ್ಥಿರತೆಯ ಮೇಲಿನ ಪ್ರಭಾವದ ಬಗ್ಗೆ ಮಾತನಾಡುವಾಗ ಯುವ ವಿದ್ಯಾರ್ಥಿಗಳಿಗೆ ಕಿರಿಕಿರಿಯನ್ನುಂಟು ಮಾಡಬಹುದು ಆದರೆ ಈ ರೀತಿ ಒಬ್ಬರನ್ನು ಸಂವೇದನಶೀಲರನ್ನಾಗಿ ಮಾಡಬಹುದು ಪಿಒ8 ಎಂದರೇನು ಇದರರ್ಥ ಕ್ರಿಯೆಯ ನಡವಳಿಕೆ ಮತ್ತು ತತ್ವಗಳು ವ್ಯಕ್ತಿಯ ಒಡೆತನದಲ್ಲಿದೆ ಅದು ಬೇರೆಯವರ ಜವಾಬ್ದಾರಿಯಲ್ಲ ನೀವು ನಿಮ್ಮ ಕೈಗಳನ್ನು ಅಲೆದು ಅದು ಒಂದು ವ್ಯವಸ್ಥೆ ಎಂದು ಹೇಳೋಕ್ಕಾಗಲ್ಲ ಆದರೆ ನೀವು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದೀರಿ ಮತ್ತು ನೀವು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವಿರಿ ಇವುಗಳನ್ನು ನೀವು ಹೊಂದಿರಬೇಕು ಅದನ್ನೇ ನಾವು ಮೋರಲ್ ಆಟಾನಮಿ ಎಂದು ಕರೆಯುತ್ತೇವೆ ಇದರರ್ಥ ನಿರ್ಧಾರಗಳು ಮತ್ತು ಕ್ರಿಯೆಯು ವಿಮರ್ಶಾತ್ಮಕ ಪ್ರತಿಬಿಂಬವನ್ನು ಆಧರಿಸಿದೆ ಮತ್ತು ಕೆಲವು ಸಂಕೇತಗಳನ್ನು ನಿಷ್ಕ್ರಿಯವಾಗಿ ಅಳವಡಿಸಿಕೊಳ್ಳುವುದಿಲ್ಲ ನೈತಿಕ ನಂಬಿಕೆಗಳು ಮತ್ತು ವರ್ತನೆಗಳು ಒಬ್ಬರ ವ್ಯಕ್ತಿತ್ವದ ತಿರುಳಿನಲ್ಲಿ ಸಂಯೋಜಿಸಲ್ಪಟ್ಟಿವೆ ಮತ್ತು ಬದ್ಧ ಕ್ರಿಯೆಗೆ ಕಾರಣವಾಗುತ್ತವೆ ಇದು ಇಂದಿನ ಸಂಕೀರ್ಣ ಸಮಾಜದಲ್ಲಿ ಎತ್ತರದ ಆದೇಶವಾಗಿದೆ ಆದರೆ ಒಬ್ಬರು ಅವರ ಸ್ವಂತ ನಂಬಿಕೆಗಳು ಮತ್ತು ವರ್ತನೆಗಳ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲು ಮತ್ತು ಅದನ್ನು ಒಬ್ಬರ ಸ್ವಂತ ವ್ಯಕ್ತಿತ್ವಕ್ಕೆ ಸೇರಿಸಿಕೊಳ್ಳಬಹುದೇ ಎಂದು ನೋಡಲು ಕನಿಷ್ಠ ಪ್ರಯತ್ನಿಸಬೇಕು ಅಂದರೆ ನಾನು ವರ್ತಿಸಲು ಬಯಸುವ ರೀತಿ ಮಾಡಲು ಬಯಸುವ ಕೆಲಸಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳಬೇಕು ನೀವು ಸಮಾಜದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಹೊಂದಿರುತ್ತೀರಿ ಎಂದು ನನಗೆ ಖಾತ್ರಿಯಿದೆ ಮತ್ತು ಅನೇಕ ಬಾರಿ ಆಸಕ್ತಿದಾಯಕ ವರದಿಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತವೆ ಅಲ್ಲಿ ಜನರು ಅಂತಹ ಪರಿಗಣಿತ ನಿಲುವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಅವರು ತಮ್ಮ ವೃತ್ತಿಜೀವನವನ್ನುಅದೇ ರೀತಿ ಕೆಲಸ ಮಾಡಲು ಬದಲಾಯಿಸುತ್ತಾರೆ ವೃತ್ತಿಪರ ಎಂಜಿನಿಯರಿಂಗ್ ನೀತಿಶಾಸ್ತ್ರ ಎಂದರೇನು ಅವು ವೃತ್ತಿಪರರಾಗಿ ಎಂಜಿನಿಯರ್ಗಳ ನಡವಳಿಕೆಯನ್ನು ನಿಯಂತ್ರಿಸುವ ನಿಯಮಗಳು ಮತ್ತು ಮಾನದಂಡಗಳಾಗಿವೆ ಪ್ರತಿ ವೃತ್ತಿಪರ ಎಂಜಿನಿಯರಿಂಗ್ ಸಮಾಜವು ಅದರ ಸಾಧಕರಿಗೆ ನೀತಿ ಸಂಹಿತೆಯನ್ನು ವ್ಯಾಖ್ಯಾನಿಸುತ್ತದೆ ಎಂಜಿನಿಯರಿಂಗ್ ಅಭ್ಯಾಸಗಳಲ್ಲಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ನೈತಿಕ ಸಮಸ್ಯೆಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಬೇಕು ಇದನ್ನು ಕೆಲವು ರೀತಿಯ ಕೇಸ್ ಸ್ಟಡಿ ಮೂಲಕ ನೀಡಬಹುದು ಎಂಜಿನಿಯರಿಂಗ್ ಅಭ್ಯಾಸದ ನೈತಿಕ ಗುಣಗಳನ್ನು ಮತ್ತು ವೃತ್ತಿಪರ ನಿರ್ಧಾರಗಳ ಮೇಲೆ ಅವುಗಳ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಬೇಕು ಗ್ರಾಹಕರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಯಾವ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಲು ನೀವು ಒಪ್ಪುತ್ತೀರಿ ವೃತ್ತಿಪರ ನೀತಿಶಾಸ್ತ್ರದ ಬಗ್ಗೆ ಮೀಸಲಾದ ಕೋರ್ಸ್ ಮೂಲಕ ಪಿಒ 8 ಅನ್ನು ಬೋಧಿಸಬಹುದು ಕೆಲವು ಕಾಲೇಜುಗಳಲ್ಲಿ ಈಗಾಗಲೇ ಅಂತಹ ಪಠ್ಯಕ್ರಮ ಅಥವಾ ಕೇಸ್ ಸ್ಟಡಿಗಳನ್ನು ನಡೆಸಲಾಗುತ್ತಿದ್ದು ಅವುಗಳಲ್ಲಿ ನೈತಿಕ ವಿಷಯಗಳಿಗೆ ಮತ್ತು ನಿರ್ಣಯಗಳಿಗೆ ಹೆಚ್ಚು ಮಾನ್ಯತೆ ಕೊಡುತ್ತಾರೆ ಈಗ ನೀವು ಯಾವ ರೀತಿಯ ಚಟುವಟಿಕೆಗಳನ್ನು ಯೋಜಿಸಬಹುದು ಸ್ವೀಕರಿಸಿದ ವೃತ್ತಿಪರ ಅಭ್ಯಾಸದಿಂದ ಎಂಜಿನಿಯರಿಂಗ್ ಪರಿಹಾರದ ವಿಚಲನಗಳನ್ನು ಗುರುತಿಸಿ ಅದನ್ನು ಪರಿಶೀಲಿಸಬಹುದು ಉದಾಹರಣೆಗೆ ಇತ್ತೀಚಿನ ಕೇರಳದ ಪ್ರವಾಹವನ್ನು ನೀವು ನೋಡಬಹುದು ಅಲ್ಲಿ ಉತ್ಪಾದಿಸಿದ ಅಂತಿಮ ಎಂಜಿನಿಯರಿಂಗ್ ಪರಿಹಾರವು ಸಂಬಂಧಪಟ್ಟ ಸಮಿತಿಗಳ ವರದಿಗೆ ವಿರುದ್ಧವಾಗಿದೆ ಸೂಚಿಸಿದ ಪರಿಹಾರಕ್ಕಿಂತ ಬೇರೆ ಪರಿಹಾರಗಳನ್ನು ಕೈಗೆತ್ತಿಕೊಂಡ ಕಾರಣ ಆದ ವಿಚಲನಗಳನ್ನು ನೀವು ಗಮನಿಸಬಹುದು ವಿಭಿನ್ನ ಗುಂಪುಗಳ ವ್ಯಕ್ತಿಗಳ ಮೇಲೆ ಎಂಜಿನಿಯರಿಂಗ್ ಪರಿಹಾರದ ಪ್ರಭಾವವನ್ನು ಗುರುತಿಸಿ ಮತ್ತೊಮ್ಮೆ ಕರ್ನಾಟಕದ ಅಥವಾ ಕೇರಳದ ಪ್ರವಾಹವು ಅತ್ಯುತ್ತಮ ಉದಾಹರಣೆಗಳನ್ನು ನೀಡುತ್ತದೆ ಅಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಅಥವಾ ನಿರ್ದಿಷ್ಟ ಸಮಾಜಗಳು ಕಾರ್ಯನಿರ್ವಹಿಸುವ ವಿಧಾನದಿಂದಾಗಿ ನಿರ್ದಿಷ್ಟ ಎಂಜಿನಿಯರಿಂಗ್ ಪರಿಹಾರದ ಪ್ರಭಾವವು ವಿವಿಧ ಗುಂಪುಗಳ ವ್ಯಕ್ತಿಗಳ ಮೇಲೆ ಭಿನ್ನವಾಗಿರುತ್ತದೆ ಪ್ರಸ್ತುತ ಪಡಿಸಿದ ಕೇಸ್ ಸ್ಟಡಿಯಲ್ಲಿ ನೈತಿಕ ಸಂದಿಗ್ಧತೆಯನ್ನು ಗುರುತಿಸಿ ಆದ್ದರಿಂದ ನೈತಿಕ ಸಂದಿಗ್ಧತೆ ಯಾವಾಗಲೂ ಅಭಿವೃದ್ಧಿ ಮತ್ತು ಸುಸ್ಥಿರತೆಗೆ ವಿರುದ್ಧವಾಗಿದೆ ಸಂದಿಗ್ಧತೆ ಯಾವಾಗಲೂ ಇರುತ್ತದೆ ಮತ್ತು ಸ್ಪಷ್ಟ ಉತ್ತರಗಳು ಇಲ್ಲದಿರಬಹುದು ಕೇಸ್ ಸ್ಟಡೀಸ್ ಮತ್ತು ಚರ್ಚೆಗಳು ಅತ್ಯುತ್ತಮ ಉದಾಹರಣೆಗಳಾಗಿವೆ ಕೇಸ್ ಸ್ಟಡೀಸ್ ಎಂದು ಪ್ರಸ್ತುತಪಡಿಸಲಾದ ನೈತಿಕವಾಗಿ ಸಂಕೀರ್ಣ ಸಂದರ್ಭಗಳಲ್ಲಿ ಆಟಗಾರರನ್ನು ನಿರ್ಣಯಿಸುವ ಬದಲು ಹಾನಿಯನ್ನು ಕಡಿಮೆ ಮಾಡುವ ಮತ್ತು ಪರಿಹಾರಗಳನ್ನು ಸಂಶ್ಲೇಷಿಸುವ ಕ್ರಿಯೆಗಳನ್ನು ಪ್ರಸ್ತಾಪಿಸಿ ಆದ್ದರಿಂದ ಅಭಿವೃದ್ಧಿ ಮತ್ತು ಸುಸ್ಥಿರತೆಯ ನಡುವೆ ಒಂದು ನಿರ್ದಿಷ್ಟ ಸಂದಿಗ್ಧತೆ ಇದ್ದರೆ ವಿದ್ಯಾರ್ಥಿಗಳು ಚರ್ಚೆಯಲ್ಲಿ ಭಾಗವಹಿಸಬಹುದು ಮತ್ತು ಈ ಎರಡು ಅವಶ್ಯಕತೆಗಳ ನಡುವೆ ಉತ್ತಮ ಹೊಂದಾಣಿಕೆ ಸೃಷ್ಟಿಸುವ ಪರಿಹಾರದೊಂದಿಗೆ ಅವರು ಬರಬಹುದೇ ಎಂದು ನೋಡಬಹುದು ಇವು ಸಾಧ್ಯತೆಗಳು ಪ್ರೋಗ್ರಾಂನಲ್ಲಿ ನಿರ್ಮಿಸಬಹುದಾದ ಚಟುವಟಿಕೆಗಳು ಇವು ಆದರೆ ಇದಕ್ಕಾಗಿ ಅಧ್ಯಯನದ ವಿಷಯವನ್ನು ಮರುವಿನ್ಯಾಸಗೊಳಿಸಬೇಕಾಗಿದೆ ಈಗ PO9 ಬಗ್ಗೆ ನೋಡೋಣ ಈ ದಿನಗಳಲ್ಲಿ ವೈಯಕ್ತಿಕ ಮತ್ತು ತಂಡದ ಕೆಲಸವನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಇದರ ಹೇಳಿಕೆ ಏನು ಒಬ್ಬ ವ್ಯಕ್ತಿಯಂತೆ ಮತ್ತು ವೈವಿಧ್ಯಮಯ ತಂಡಗಳಲ್ಲಿ ಮತ್ತು ಮಲ್ಟಿಡಿಸಿಪ್ಲಿನರಿ ಸ್ಥಾಪನೆಗಳಲ್ಲಿ ಸದಸ್ಯ ಅಥವಾ ನಾಯಕನಾಗಿ ಪರಿಣಾಮಕಾರಿಯಾಗಿ ಕಾರ್ಯ ನಿರ್ವಹಿಸಬೇಕು ಮೊದಲನೆಯದಾಗಿ ನೀವು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಎಲ್ಲಾ ಎಂಜಿನಿಯರಿಂಗ್ ಚಟುವಟಿಕೆಗಳು ಗುಂಪು ಚಟುವಟಿಕೆಗಳಾಗಿವೆ ಕೆಲವೊಮ್ಮೆ ಒಂದು ನಿರ್ದಿಷ್ಟ ಚಟುವಟಿಕೆಯ ಆಧಾರದ ಮೇಲೆ ತಂಡದ ಸದಸ್ಯರಾಗಿ ಇರಬಹುದು ಅಥವಾ ಒಂದು ಸಣ್ಣ ತಂಡದ ನಾಯಕರಾಗಿರಬಹುದು ಆದ್ದರಿಂದ ನೀವು ಎರಡೂ ರೀತಿಯಲ್ಲೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ತದನಂತರ ಈ ಚಟುವಟಿಕೆಗಳು ಕಾಲಕಾಲಕ್ಕೆ ಬದಲಾಗಬಹುದು ಆದ್ದರಿಂದ ನೀವು ಮಲ್ಟಿಡಿಸಿಪ್ಲಿನರಿ ತಂಡಗಳಲ್ಲಿ ಕೆಲಸ ಮಾಡುತ್ತಿದ್ದೀರಿ ಆದರೆ ಎರಡನೆಯ ಭಾಗವೆಂದರೆ ಸಂಸ್ಥೆಯಲ್ಲಿರುವಾಗ ಸಾಮಾನ್ಯವಾಗಿ ಇದು ಬಹುಶಿಸ್ತೀಯ ಚಟುವಟಿಕೆಯಾಗಿರುತ್ತದೆ ಆದರೆ 4 ವರ್ಷಗಳ ಪದವಿಪೂರ್ವ ಕಾರ್ಯಕ್ರಮದೊಳಗೆ ಇಂತಹ ಬಹುಶಿಸ್ತೀಯ ಸ್ಥಾಪನೆಗಳನ್ನು ರಚಿಸುವುದು ಕಷ್ಟವಾಗಬಹುದು ಆದರೆ ಅದನ್ನು ಪ್ರಯತ್ನಿಸಬಹುದು ಹಾಗೆ ಮಾಡಲು ಸಾಧ್ಯವಿದೆ ಆದರೆ ಇಲ್ಲಿ ಪ್ರಮುಖ ಕಾಳಜಿ ಎಂದರೆ ಪದವಿಪೂರ್ವ ಎಂಜಿನಿಯರಿಂಗ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಎಲ್ಲರಿಗೂ ಇದು ಒಂದು ಮುಖ್ಯವಾದ ಅಂಶ ಎಂದು ಅನಿಸಬೇಕು ಈಗ ಒಬ್ಬ ವ್ಯಕ್ತಿ ತಂಡದ ಸದಸ್ಯನಾದ ನಂತರ ಮತ್ತು ಅವನ ಪಾತ್ರವನ್ನು ಗುರುತಿಸಿದ ನಂತರ ಅವನು ತಂಡದಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಟೀಮ್ ವರ್ಕ್ ಎಂದರೇನು ಇದೇನೆಂದರೆ ಒಂದು ತಂಡದಲ್ಲಿ ಗುರುತಿಸಲ್ಪಟ್ಟ ಪಾತ್ರವನ್ನು ಹೊಂದಿದ ನಂತರ ತಂಡದ ಇತರ ಸದಸ್ಯರೊಂದಿಗೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳ ನಡುವೆಯೂ ತಂಡದ ಉದ್ದೇಶಗಳನ್ನು ಸಾಧಿಸಲು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದು ಅದು ಕಠಿಣ ಕೆಲಸಗಳಲ್ಲಿ ಒಂದಾಗಿದೆ ಮತ್ತು ಕೆಲವರು ಕಲಿಯುತ್ತಾರೆ ಮತ್ತು ಅವರು ವೇಗವಾಗಿ ಏಣಿಯಲ್ಲಿ ಮೇಲಕ್ಕೆ ಹೋಗುತ್ತಾರೆ ನಿರಾಕರಿಸುವವರು ಯಾವಾಗಲೂ ತಪ್ಪು ಇತರ ವ್ಯಕ್ತಿಯೊಂದಿಗೆ ಇರುತ್ತದೆ ಎಂದು ಹೇಳುತ್ತಾರೆ ಅದಕ್ಕಾಗಿ ಅವರು ಭಾರಿ ಬೆಲೆ ನೀಡುತ್ತಾರೆ ತಂಡದಲ್ಲಿ ಕೆಲಸ ಮಾಡುವ ಈ ನಿರ್ದಿಷ್ಟ ಸಾಮರ್ಥ್ಯವನ್ನು ಉದ್ಯಮವು ಎಂಜಿನಿಯರ್ನ ಅತ್ಯಂತ ಪ್ರಮುಖ ಲಕ್ಷಣವೆಂದು ಪರಿಗಣಿಸುತ್ತದೆ ಆದರೆ ತಂಡದಲ್ಲಿ ಕೆಲಸ ಮಾಡುವ ವ್ಯಕ್ತಿಯ ಸಾಮರ್ಥ್ಯವನ್ನು ನಾವು ಹೇಗೆ ಅಳೆಯಬಹುದು ತಂಡದ ಸದಸ್ಯರು ಎಷ್ಟು ಒಳ್ಳೆಯವರು ಎಂಬುದನ್ನು ಅಳೆಯಲು ಮತ್ತು ಇವ್ಯಾಲ್ಯೂಯೇಷನ್ ಕೌಂಟ್ ಎಂದರೆ ಏನು ನೀವು ರೂಬ್ರಿಕ್ಸ್ ಮಾಡಿದ ನಂತರ ಅದು ಅವನು ಗಳಿಸುವ ಅಂಕಗಳನ್ನು ಅಂತಿಮವಾಗಿ ಅಂತಹ ಅಭ್ಯಾಸವನ್ನು ನೀಡುವ ಪಠ್ಯಕ್ರಮದಲ್ಲಿ ಅವನು ಪಡೆಯುವ ದರ್ಜೆಗೆ ಸೇರಿಸಬೇಕು ಅವರು ಉತ್ತಮ ತಂಡದ ಸದಸ್ಯರಾಗಿದ್ದಾರೆಯೇ ಅಥವಾ ಉತ್ತಮ ತಂಡದ ಸದಸ್ಯರಲ್ಲವೇ ಎಂದು ನಾವು ಅಳೆಯುತ್ತೇವೆ ಎಂದು ನೀವು ಕೇವಲ ಘೋಷಿಸಲು ಸಾಧ್ಯವಿಲ್ಲ ಮತ್ತು ನಂತರ ದರ್ಜೆಗೆ ಈ ಸಾಮರ್ಥ್ಯದೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ಮರೆತು ಬಿಡಲಾಗುವುದಿಲ್ಲ ಆಗ ಎಲ್ಲಾ ವಿದ್ಯಾರ್ಥಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ತಾಂತ್ರಿಕ ಅರೆ ತಾಂತ್ರಿಕ ಮತ್ತು ತಾಂತ್ರಿಕೇತರ ತಂಡಗಳಲ್ಲಿ ವಿದ್ಯಾರ್ಥಿಗಳಿಗೆ ಸದಸ್ಯರು ಅಥವಾ ನಾಯಕರಾಗಿ ಅನುಭವಗಳನ್ನು ಒದಗಿಸಬೇಕು ವೃತ್ತಿಪರ ಸಮಾಜಗಳು ಅಥವಾ ಹೊರಗಿನ ಪಠ್ಯೇತರ ಚಟುವಟಿಕೆಗಳಲ್ಲಿ ಅರೆ ತಾಂತ್ರಿಕ ಮತ್ತು ತಾಂತ್ರಿಕೇತರ ತಂಡಗಳು ಅನೇಕ ಬಾರಿ ಆಗುತ್ತದೆ ಅವರು ಸಂಘಟಿತವಾದಾಗ ಅದು ಯಾವಾಗಲೂ ಜನರ ತಂಡದಿಂದ ಆಗುತ್ತದೆ ಆದರೆ ಕೆಲವು ಆಸಕ್ತರು ಮಾತ್ರ ಭಾಗವಹಿಸುತ್ತಾರೆ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಈ ಅನುಭವಗಳನ್ನು ಪಡೆಯುವ ಸಾಧ್ಯತೆಯಿಲ್ಲ ಆದ್ದರಿಂದ 4 ವರ್ಷಗಳ ಅವಧಿಯಲ್ಲಿ ವಿದ್ಯಾರ್ಥಿಯು ಇಂತಹ ತಂಡಗಳ ಭಾಗವಾಗುವಂತೆ ಇಲಾಖೆಯು ಚಟುವಟಿಕೆಗಳನ್ನು ಯೋಜಿಸಬೇಕು ತಂಡಗಳ ಸದಸ್ಯರಾಗಲು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ವ್ಯವಸ್ಥೆ ಮಾಡುವುದು ಯೋಗ್ಯವಾಗಿದೆ ಅಂತಹ ತರಬೇತಿ ಲಭ್ಯವಿದೆ ಏಕೆಂದರೆ ವಿವಿಧ ಸಂಸ್ಥೆಗಳ ಮಾನವ ಸಂಪನ್ಮೂಲ ಇಲಾಖೆಯ ಜನರು ಪರಿಣಾಮಕಾರಿ ತಂಡದ ಸದಸ್ಯರಾಗಲು ಕೋಚಿಂಗ್ ನೀಡಲು ಯೋಗ್ಯರಾಗಿದ್ದಾರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಇಂತಹ ಕೋಚಿಂಗ್ ಆಯೋಜಿಸಬಹುದು ಚಟುವಟಿಕೆಗಳು ಯಾವುವು ಗುಂಪು ನಿರ್ಧಾರ ತೆಗೆದುಕೊಳ್ಳುವುದು ಮಾತುಕತೆಗಳ ಮೂಲಕ ಕೆಲಸದ ವಿಭಜನೆಯನ್ನು ಒಳಗೊಂಡಿರುವ ಗುಂಪು ಕಾರ್ಯಯೋಜನೆಗಳು ಗುಂಪು ನಿಯೋಜನೆಯು ಕಟ್ಟುನಿಟ್ಟಾಗಿ ತಾಂತ್ರಿಕವಾಗಿರಬಹುದು ಆದರೂ ಅವರು ತಂಡವಾಗಿ ಕೆಲಸ ಮಾಡಬೇಕಾಗುತ್ತದೆ ಗುಂಪು ಚಟುವಟಿಕೆಗಳಿಗಿಂತ ಸ್ವಲ್ಪ ದೊಡ್ಡದಾದವು ಗುಂಪು ಯೋಜನೆಗಳು ಮತ್ತು ಅದು ಒಂದು ಮನುಷ್ಯ ತಿಂಗಳು ಅಥವಾ ಎರಡು ಮನುಷ್ಯ ತಿಂಗಳ ಚಟುವಟಿಕೆಗೆ ಸಮನಾಗಿರಬಹುದು ಸಹ ಪಠ್ಯಕ್ರಮದ ಚಟುವಟಿಕೆಗಳಿಗೆ ಒಂದು ಗುಂಪಿನ ಅಗತ್ಯವಿರುತ್ತದೆ ಇ ಗುಂಪುಗಳ ಮೂಲಕ ಚಟುವಟಿಕೆಗಳನ್ನು ನಡೆಸಬಹುದು ಇದು ಇತ್ತೀಚೆಗೆ ಬರುತ್ತಿರುವ ಹೊಸ ಆಯಾಮವಾಗಿದೆ ಇಲ್ಲಿ ಅಂತರ್ಜಾಲದಲ್ಲಿ ಗುಂಪುಗಳು ರೂಪುಗೊಳ್ಳುತ್ತವೆ ಅವರು ಮುಖಾಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇಂದಿನ ಎಂಜಿನಿಯರ್ಗಳು ದಿನನಿತ್ಯ ಭೇಟಿಯಾಗದ ಜನರೊಂದಿಗೆ ಕೆಲಸ ಮಾಡಲು ಕಲಿಯಬೇಕಾಗುತ್ತದೆ ಮತ್ತು ನೀವು ಅವರೊಂದಿಗೆ ಅಂತರ್ಜಾಲದಲ್ಲಿ ಮಾತ್ರ ಸಂವಹನ ನಡೆಸುತ್ತಿರುವಿರಿ ಪಿಒ10 ತಂಡದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಸಂವಹನವನ್ನು ಉದ್ಯಮಗಳು ಬಹಳ ನಿರ್ಣಾಯಕವೆಂದು ಪರಿಗಣಿಸುತ್ತದೆ ಮತ್ತು ಇದು ಬಹಳ ಅಗತ್ಯವಾದ ಕೌಶಲ್ಯವಾಗಿದೆ ಸಂಕೀರ್ಣ ಎಂಜಿನಿಯರಿಂಗ್ ಚಟುವಟಿಕೆಗಳ ಬಗ್ಗೆ ಎಂಜಿನಿಯರಿಂಗ್ ಸಮುದಾಯದೊಂದಿಗೆ ಮತ್ತು ಸಮಾಜದೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸಬೇಕು ಅದು ಹೇಗಿರಬೇಕೆ೦ದರೆ ಅವರಿಗೆ ವಿನ್ಯಾಸ ದಸ್ತಾವೇಜನ್ನು ಗ್ರಹಿಸಲು ಮತ್ತು ಬರೆಯಲು ಪರಿಣಾಮಕಾರಿ ಪ್ರಸ್ತುತಿಗಳನ್ನು ಮಾಡಲು ಮತ್ತು ಸ್ಪಷ್ಟ ಸೂಚನೆಗಳನ್ನು ನೀಡಲು ಮತ್ತು ಸ್ವೀಕರಿಸಲು ಆಗಬೇಕು ನೀವು ನೋಡುವಂತೆ ಅದನ್ನು ಬಹಳ ವಿವರವಾಗಿ ಬರೆಯಲಾಗಿದೆ ಇದರಲ್ಲಿ ಹಲವಾರು ವಿಷಯಗಳಿವೆ ಅಂದರೆ ಎಂಜಿನಿಯರಿಂಗ್ ಸಮುದಾಯದೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ನಿಮಗೆ ಸಾಧ್ಯವಾಗಬೇಕು ಅಂದರೆ ನೀವು ಸಂವಹನ ಮಾಡಲು ಬಳಸುವ ಭಾಷೆ ಇತರ ವ್ಯಕ್ತಿಗೆ ತಿಳಿದಿರಬೇಕು ಯೋಜನೆಯಲ್ಲಿ ನೀವು ಗುಂಪಾಗಿ ಕೆಲಸ ಮಾಡುತ್ತಿದ್ದರೆ ನೀವು ಸಂವಹನಕ್ಕಾಗಿ ಬಳಸುವ ಭಾಷೆ ಆ ಗುಂಪಿನ ಎಲ್ಲ ಜನರಿಗೆ ತಿಳಿದಿರಬೇಕು ಇದು ವರಿಷ್ಠರೊಂದಿಗೆ ಸಂವಹನ ನಡೆಸುವುದು ಕೆಲವೊಮ್ಮೆ ನೀವು ಸಮಾಜದೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಸಂವಹನ ನಡೆಸಬೇಕಾಗುತ್ತದೆ ದೊಡ್ಡ ಪ್ರಮಾಣದಲ್ಲಿ ಸಮಾಜ ಅಂದರೆ ನಿಮ್ಮ ತಾಂತ್ರಿಕ ಭಾಷೆಯನ್ನು ಅದೇ ರೀತಿಯಲ್ಲಿ ಮಾತನಾಡದ ಜನರು ಇದು ಗ್ರಾಹಕರಾಗಿರಬಹುದು ಅಥವಾ ಇದು ಸಾರ್ವಜನಿಕ ಜನರ ಗುಂಪಾಗಿರಬಹುದು ಅವರು ಸಾಕ್ಷರರಾಗಿದ್ದಾರೆ ಆದರೆ ಅವರಿಗೆ ಈ ನಿರ್ದಿಷ್ಟ ತಾಂತ್ರಿಕ ಭಾಷೆ ತಿಳಿದಿಲ್ಲ ಅವರೊಂದಿಗೆ ಸಂವಹನ ನಡೆಸಿ ನಿಮ್ಮ ಗುಂಪು ನಿಖರವಾಗಿ ಏನು ಮಾಡುತ್ತಿದೆ ಎ೦ದು ಹೆೇಳಲು ಸಾಧ್ಯವಾಗುಬೇಕು ಅದು ನಿಮ್ಮ ವರಿಷ್ಠರೊಂದಿಗೆ ಮತ್ತು ಸಮಾಜದೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಸಂವಹನ ಮಾಡುವುದು ನೀವು ಪರಿಣಾಮಕಾರಿ ವರದಿಗಳನ್ನು ಬರೆಯಲು ಸಹ ಸಾಧ್ಯವಾಗಬೇಕು ನೀವು ಏನೇ ಮಾಡಿದರೂ ವಿನ್ಯಾಸ ದಾಖಲೆಗಳನ್ನು ಒಳಗೊಂಡಿರುವ ತಾಂತ್ರಿಕ ವರದಿಗಳನ್ನು ಬರೆಯಲು ಮತ್ತು ಪರಿಣಾಮಕಾರಿ ಪ್ರಸ್ತುತಿಗಳನ್ನು ಮಾಡಲು ನಿಮಗೆ ಸಾಧ್ಯವಾಗಬೇಕು ಅಂದರೆ ನೀವು ವರದಿಗಳು ಮತ್ತು ವಿನ್ಯಾಸ ದಸ್ತಾವೇಜನ್ನು ಬರೆಯುವುದು ಮಾತ್ರವಲ್ಲದೆ ನಿಮ್ಮ ಗ್ರಾಹಕರಿಗೆ ಅಥವಾ ನಿಮ್ಮ ಸ್ವಂತ ಗುಂಪಿನೊಳಗೆ ಪರಿಣಾಮಕಾರಿ ಪ್ರಸ್ತುತಿಗಳನ್ನು ಸಹ ಮಾಡಬೇಕು ಉದಾಹರಣೆಗೆ ಒಂದು ವಾರದಲ್ಲಿ ನೀವು ನಿಖರವಾಗಿ ಏನು ಮಾಡಿದ್ದೀರಿ ಎಂಬುದರ ಕುರಿತು ನಿಮಗೆ ಪ್ರತಿ ವಾರ ನಿಮ್ಮ ಗುಂಪಿಗೆ 5 ನಿಮಿಷಗಳ ಪ್ರಸ್ತುತಿಯನ್ನು ಮಾಡಲು ಕೇಳಿದರೆ ಅದಕ್ಕೆ ಅನುಗುಣವಾದ ತಾಂತ್ರಿಕ ಪ್ರಸ್ತುತಿಯನ್ನು ಮಾಡಲು ನಿಮಗೆ ಸಾಧ್ಯವಾಗಬೇಕು ಈ ದಿನಗಳಲ್ಲಿ ಇದನ್ನು ಮುಖ್ಯವಾಗಿ ಪವರ್ ಪಾಯಿಂಟ್ ಪ್ರಸ್ತುತಿಗಳ ಮೂಲಕ ಮಾಡಲಾಗುತ್ತದೆ ಅದು ಸರಳ ಮತ್ತು ಸ್ಪಷ್ಟವಾಗಿರಬೇಕು ತದನಂತರ ನಿಮಗೆ ಸ್ಪಷ್ಟ ಸೂಚನೆಗಳನ್ನು ನೀಡಲು ಮತ್ತು ಸ್ವೀಕರಿಸಲು ಸಾಧ್ಯವಾಗಬೇಕು ಭಾರತೀಯರಾದ ನಾವು ಈ ನಿರ್ದಿಷ್ಟ ಕೌಶಲ್ಯವನ್ನು ಹೊಂದಿಲ್ಲ ಎಂದು ನಾನು ಅಂದುಕೊಂಡಿದ್ದೇನೆ ನಾವು ಸ್ಪಷ್ಟವಾಗಿ ಸೂಚನೆಗಳನ್ನು ನೀಡುವುದಿಲ್ಲ ಅಥವಾ ಸ್ಪಷ್ಟ ಸೂಚನೆಗಳನ್ನು ಸ್ವೀಕರಿಸುವುದಿಲ್ಲ ಸ್ಪಷ್ಟ ಸೂಚನೆಗಳನ್ನು ಸ್ವೀಕರಿಸುವುದು ಎಂದರೆ ಅದು ಏಕೋ ಭಾರತೀಯರು ಮೆನು ಕಾರ್ಡ್ ಮೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ತೋರುತ್ತದೆ ಮೆನು ಕಾರ್ಡ್ ನೀಡಲಾಗಿದೆ ಮತ್ತು ನಂತರ ನಿಮಗೆ ಬೇಕಾದುದನ್ನು ಆರಿಸಿಕೊಳ್ಳಿ ಆದ್ದರಿಂದ ಅದೇ ರೀತಿಯಲ್ಲಿ ಸೂಚನೆಗಳನ್ನು ನೀಡಲಾಗುತ್ತದೆ ಮತ್ತು ಅದರೊಳಗೆ ನೀವು ಇಷ್ಟಪಡುವದನ್ನು ಕಾರ್ಯಗತಗೊಳಿಸುತ್ತೀರಿ ಎಂಜಿನಿಯರ್ ಕೆಲಸ ಮಾಡುವ ವಿಧಾನ ಅದು ಅಲ್ಲ ಆದ್ದರಿಂದ ಈ ಪಿಒಗೆ ಹಲವಾರು ಆಯಾಮಗಳಿವೆ ಭಾರತದಲ್ಲಿ ಎಲ್ಲಾ ವೃತ್ತಿಪರ ಎಂಜಿನಿಯರಿಂಗ್ ಚಟುವಟಿಕೆಗಳನ್ನು ಇಂಗ್ಲಿಷ್ನಲ್ಲಿ ನಡೆಸಲಾಗುತ್ತದೆ ಮತ್ತು ಇಂಗ್ಲಿಷ್ ನಮ್ಮಲ್ಲಿ ಯಾರಿಗೂ ಮಾತೃಭಾಷೆಯಲ್ಲ ಆ ಮಟ್ಟಿಗೆ ಒಬ್ಬರು ವರದಿಗಳ ಬರವಣಿಗೆಯಲ್ಲಿ ಮತ್ತು ಅದರ ಪ್ರಸ್ತುತಿಯಲ್ಲಿ ಸಮರ್ಪಕ ಪ್ರಾವೀಣ್ಯತೆಯನ್ನು ಪಡೆಯಬೇಕು ಅನೇಕ ಕಾಲೇಜುಗಳು ಇಂಗ್ಲಿಷ್ ಮತ್ತು ವೃತ್ತಿಪರ ಸಂವಹನದಲ್ಲಿ ಪಠ್ಯಕ್ರಮವನ್ನು ಹೊಂದಿದ್ದಾರೆ ವೃತ್ತಿಪರವಾಗಿ ಬರೆಯುವ ಬದಲು ತಯಾರಿಕೆಗೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ನಿಖರತೆ ತಾಂತ್ರಿಕ ನಿಖರತೆ ಮತ್ತು ಬರವಣಿಗೆಯ ಕೌಶಲ್ಯಗಳಿಗೆ ಸಂಬಂಧಿಸಿದ ಅಂಶಗಳನ್ನು ಹೊಂದಿರುವ ಮೌಲ್ಯಮಾಪನ ರೂಬ್ರಿಕ್ಸ್ನೊಂದಿಗೆ ಹಲವಾರು ಬರವಣಿಗೆಯ ಚಟುವಟಿಕೆಗಳನ್ನು ಪಠ್ಯಕ್ರಮಗಳಲ್ಲಿ ಅಳವಡಿಸಬೇಕು ನೀವು ಕೆಲವು ರೂಬ್ರಿಕ್ಸ್ ಹೊಂದಿರಬೇಕು ಮತ್ತು ಅದಕ್ಕೆ ಅಂಕಗಳನ್ನು ನೀಡಬೇಕು ಇದು ಅಂತಿಮವಾಗಿ ನಿಮ್ಮ ಅಂಕಗಳಲ್ಲಿ ಪ್ರತಿಫಲಿಸಬೇಕು ಯೋಜನಾ ವರದಿಗಳನ್ನು ಮೌಲ್ಯಮಾಪನ ಮಾಡುವಲ್ಲಿ ತಾಂತ್ರಿಕ ಬರವಣಿಗೆಗೆ ಸಾಕಷ್ಟು ತೂಕವನ್ನು ನೀಡಬೇಕು ಆದ್ದರಿಂದ ತಾಂತ್ರಿಕ ಚಟುವಟಿಕೆಯ ವರದಿಗಳನ್ನು ಬರೆಯಲು ಮತ್ತು ಘೋಷಿತ ರೂಬ್ರಿಕ್ಸ್ ಪ್ರಕಾರ ಮೌಲ್ಯಮಾಪನ ಮಾಡಲು ಹಲವಾರು ಚಟುವಟಿಕೆಗಳಿವೆ ವರಿಷ್ಠರಿಗೆ ಸಣ್ಣ ಪ್ರಸ್ತುತಿಗಳನ್ನು ಮಾಡಿ ಮತ್ತು ಘೋಷಿತ ರೂಬ್ರಿಕ್ಸ್ ಪ್ರಕಾರ ಮೌಲ್ಯಮಾಪನ ಮಾಡಬೇಕು ಇದನ್ನು ಹಲವಾರು ಕಾಲೇಜುಗಳಲ್ಲಿ ಅಭ್ಯಾಸ ಮಾಡಲಾಗುತ್ತಿದೆ ಪ್ರಸ್ತುತ ಪಡಿಸಿದ ಚಟುವಟಿಕೆಯ ಕುರಿತು ಪ್ರತಿಕ್ರಿಯೆ ನೀಡಿ ಅದನ್ನು ಕಾರ್ಯರೂಪಕ್ಕೆ ತರಬಹುದು ಪ್ರಸ್ತುತಪಡಿಸಿದ ಚಟುವಟಿಕೆಯ ಕುರಿತು ನೀಡಿದ ಪ್ರತಿಕ್ರಿಯೆಯನ್ನು ದಾಖಲಿಸಿಕೊಳ್ಳಿ ಗುರಿಗಳನ್ನು ಪೂರೈಸುವಲ್ಲಿ ಗುಂಪುಗಳ ಸದಸ್ಯರನ್ನು ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ಗುಂಪಿನ ಸದಸ್ಯರನ್ನು ನೀವು ಹೇಗೆ ಬೆಂಬಲಿಸುತ್ತೀರಿ ಅದಕ್ಕೆ ಸದಸ್ಯರ ನಡುವೆ ಸಮರ್ಪಕ ಮತ್ತು ಸರಿಯಾದ ರೀತಿಯ ಸಂವಹನ ಅಗತ್ಯವಿದೆ ಈಗ ಪಿಒ11ಗೆ ಬರೋಣ ಇದು ಯೋಜನಾ ನಿರ್ವಹಣೆ ಮತ್ತು ಹಣಕಾಸಿಗೆ ಸಂಬಂಧಿಸಿದೆ ಇದು ಏನು ಹೇಳುತ್ತದೆ ಎಂಜಿನಿಯರಿಂಗ್ ಮತ್ತು ನಿರ್ವಹಣಾ ತತ್ವಗಳ ಜ್ಞಾನ ಮತ್ತು ತಿಳುವಳಿಕೆಯನ್ನು ಪ್ರದರ್ಶಿಸಿ ಮತ್ತು ಯೋಜನೆಗಳನ್ನು ನಿರ್ವಹಿಸಲು ಮತ್ತು ಬಹುಶಿಸ್ತೀಯ ಪರಿಸರದಲ್ಲಿ ತಂಡದ ಸದಸ್ಯರಾಗಿ ಮತ್ತು ನಾಯಕನಾಗಿ ನಿಮ್ಮ ಕೆಲಸಕ್ಕೆ ಇವುಗಳನ್ನು ಅನ್ವಯಿಸಿ ಇದು ಎತ್ತರದ ಆದೇಶ ಮೊದಲನೆಯದಾಗಿ ಹೆಚ್ಚಿನ ಎಂಜಿನಿಯರಿಂಗ್ ಚಟುವಟಿಕೆಗಳನ್ನು ನೀವು ನೋಡಿದರೆ ಅವುಗಳನ್ನು ಪ್ರಾಜೆಕ್ಟ್ ಮೋಡ್ನಲ್ಲಿ ನಡೆಸಲಾಗುತ್ತದೆ ಪ್ರಾಜೆಕ್ಟ್ ಮೋಡ್ ಎಂದರೇನು ಏನನ್ನಾದರೂ ಪೂರ್ಣಗೊಳಿಸಲು ಸಮಯದ ಅವಧಿ ಇದೆ ಅವುಗಳನ್ನು ಹಣಕಾಸು ಮತ್ತು ಮಾನವ ಸಂಪನ್ಮೂಲ ಎಂದು ಗುರುತಿಸಲಾಗಿದೆ ಮತ್ತು ಅದನ್ನು ಅದರೊಳಗೆ ಪೂರ್ಣಗೊಳಿಸಬೇಕು ಯಾವುದೇ ಯೋಜನೆಗೂ ಒಂದು ಹಂತದಿಂದ ಇನ್ನೊಂದಕ್ಕೆ ಹಂತಕ್ಕೆ ಒಂದು ಉಪಾಯ ಇರುತ್ತದೆ ಇದರಲ್ಲಿ ಮೈಲಿಗಲ್ಲುಗಳು ಯಾವುವು ಮತ್ತು ನಾವು ಮೈಲಿಗಲ್ಲುಗಳ ಸಮೀಪದಲ್ಲಿದ್ದೇವೆ ಎಂಬುದನ್ನು ನಾವು ಹೇಗೆ ಮೌಲ್ಯಮಾಪನ ಮಾಡುತ್ತೇವೆ ತದನಂತರ ವಿಚಲನಗಳಿದ್ದರೆ ಅದನ್ನು ನಿಖರವಾಗಿ ಏನು ಮತ್ತು ಹೇಗೆ ಮಾಡಬೇಕು ಉದಾಹರಣೆಗೆ ಮೇಲ್ವಿಚಾರಣೆ ಮಾಡಲು ಸಾಕಷ್ಟು ಸಾಧನಗಳು ಲಭ್ಯವಿದೆಯೇ ನೀವು ಪ್ರಾಜೆಕ್ಟ್ ಮೋಡ್ನಲ್ಲಿ ಕಾರ್ಯನಿರ್ವಹಿಸುವಾಗ ಇವೆಲ್ಲವೂ ಕಳವಳಕಾರಿ ಮತ್ತು ಒಂದು ಯೋಜನೆಯು ಪ್ರಕೃತಿಯಲ್ಲಿ ಬಹುಶಿಸ್ತೀಯವೂ ಆಗಿರಬಹುದು ನೀವು ಉತ್ಪನ್ನವನ್ನು ಅಭಿವೃದ್ಧಿಪಡಿಸುವಾಗ ಯಾಂತ್ರಿಕ ಆಯಾಮ ಇರಬಹುದು ಉತ್ಪಾದನಾ ಆಯಾಮ ಇರಬಹುದು ಎಲೆಕ್ಟ್ರಾನಿಕ್ಸ್ ಆಯಾಮ ಇರಬಹುದು ಮತ್ತು ಹೀಗೆ ಹಲವಾರು ಆಯಾಮಗಳಿವೆ ಅಂತಹ ಯೋಜನೆಯಲ್ಲಿ ಅನೇಕ ತಂಡಗಳು ಕಾರ್ಯನಿರ್ವಹಿಸುತ್ತಿರುವಾಗ ಅದು ಪ್ರಕೃತಿಯಲ್ಲಿ ಬಹುಶಿಸ್ತೀಯವಾಗುತ್ತದೆ ಈ ನಿರ್ದಿಷ್ಟ ಪಿಒ ಅನ್ನು ಎಂಜಿನಿಯರಿಂಗ್ ನಿರ್ವಹಣೆ ಅಥವಾ ಯೋಜನಾ ನಿರ್ವಹಣೆಯ ಪಠ್ಯಕ್ರಮದ ಮೂಲಕ ತಿಳಿಸಬಹುದು ಇಂತಹ ಪಠ್ಯಕ್ರಮಗಳು ಲಭ್ಯ ಇವೆ ಮತ್ತು ಅದನ್ನು ಸೇರಿಸಿಕೊಳ್ಳಬಹುದು ಮತ್ತು ಅದನ್ನು ಉತ್ತಮವಾಗಿ ಆಯೋಜಿಸಿದ ಮಿನಿ ಮತ್ತು ಮುಖ್ಯ ಯೋಜನೆಗಳ ಮೂಲಕವೂ ತಿಳಿಸಬಹುದು ಮೌಲ್ಯಮಾಪನ ರೂಬ್ರಿಕ್ಸ್ ವಿದ್ಯಾರ್ಥಿಯ ಯೋಜನಾ ನಿರ್ವಹಣೆ ಮತ್ತು ವೆಚ್ಚದ ಅಂದಾಜಿನ ಬಗ್ಗೆ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತದೆ ಆದ್ದರಿಂದ ಈ ಎಲ್ಲದರ ಮೂಲಕ ನಾವು ಯೋಜನೆಗೆ ಹೆಚ್ಚಿನ ಹೊರೆಯನ್ನು ಹಾಕುತ್ತಿದ್ದೇವೆ PO11 ಚಟುವಟಿಕೆಗಳು ಯಾವುವು ಎಂಜಿನಿಯರಿಂಗ್ ನಿರ್ವಹಣೆ ಅಥವಾ ಯೋಜನಾ ನಿರ್ವಹಣೆ ಕುರಿತು ಪಠ್ಯಕ್ರಮಕ್ಕೆ ಒತ್ತು ನೀಡಿ ಮಿನಿ ಮತ್ತು ಪ್ರಮುಖ ಯೋಜನೆಗಳನ್ನು ಉತ್ತಮವಾಗಿ ಆಯೋಜಿಸಿ ಯೋಜನೆಯನ್ನು ಕಾರ್ಯಗತಗೊಳಿಸಲು ಬೇಕಾದ ಸಮಯ ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ನಿರ್ಧರಿಸಬೇಕು ಸಂಸ್ಥೆಯ ಕಾರ್ಯಕ್ಷಮತೆಯನ್ನು ಅದರ ಬ್ಯಾಲೆನ್ಸ್ ಶೀಟ್ನಿಂದ ಒಂದು ಭಾಗ ಪಿಒ12 ಗೆ ತೊಡಗಿಸಿಕೊಳ್ಳುವ ಸಿದ್ಧತೆ ತಯಾರಿ ಮತ್ತು ಸಾಮರ್ಥ್ಯವನ್ನು ಗುರುತಿಸಿ ಈಗ ಇದು ಹೊಸತೇನಲ್ಲ ಕಳೆದ ಎರಡು ಅಥವಾ ಮೂರು ದಶಕಗಳಲ್ಲಿ ನಮಗೆ ತಿಳಿದಿರುವಂತೆ ತಂತ್ರಜ್ಞಾನದ ಬದಲಾವಣೆಯ ದರವು ಬಹಳ ಮಹತ್ವದ್ದಾಗಿದೆ ಮತ್ತು ಇಂದು ನಿಮಗೆ ತಿಳಿದಿರುವುದು ಎರಡು ಅಥವಾ ಮೂರು ವರ್ಷಗಳಲ್ಲಿ ಹಳತಾಗಬಹುದು ಮತ್ತು ಕೆಲವೊಮ್ಮೆ ಅವು ಅಪ್ರಸ್ತುತವಾಗುತ್ತದೆ ಜ್ಞಾನವು ಅಪ್ರಸ್ತುತ ಆದ್ದರಿಂದ ನೀವು ಒಂದು ವೇಳೆ 30 35 ವರ್ಷಗಳಂತೆ ವೃತ್ತಿಪರ ಅವಧಿಯಲ್ಲಿ ಕೆಲಸ ಮಾಡಿದರೆ ನಿಮ್ಮ ಜ್ಞಾನದ ಮೂಲವನ್ನು ನೀವು ಹಲವು ಬಾರಿ ಕೂಲಂಕುಷವಾಗಿ ಪರಿಶೀಲಿಸಬೇಕಾಗಬಹುದು ಆದ್ದರಿಂದ ಅಗತ್ಯವಿರುವ ಒಂದು ಪ್ರಮುಖ ಕೌಶಲ್ಯವೆಂದರೆ ಯಾವುದೇ ಎಂಜಿನಿಯರ್ ಪಚಾರಿಕ ಶಾಲಾ ಶಿಕ್ಷಣದ ಬಳಿಕವೂ ತನ್ನ ಸ್ವಂತ ಶಿಕ್ಷಣವನ್ನು ಮುಂದುವರಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಅಂದರೆ ನೀವು ಅಂತಿಮ ವರ್ಷದ ಪರೀಕ್ಷೆಯನ್ನು ಬರೆಯುವಾಗ ನಿಮ್ಮ ಕಲಿಕೆ ಅಲ್ಲಿಗೆ ನಿಲ್ಲುವುದಿಲ್ಲ ಅದು ಬಹುಶಃ ಆ ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಪದವಿಯ ಸಮಯದಲ್ಲಿ ಅಗತ್ಯವಿರುವ ಜ್ಞಾನ ಮತ್ತು ಕೌಶಲ್ಯದಿಂದ ಮಾತ್ರ ಒಬ್ಬರು ವೃತ್ತಿಜೀವನದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ ನಾವು ಈಗಾಗಲೇ ಹೇಳಿದಂತೆ ಅದು ತುಂಬಾ ಸ್ಪಷ್ಟವಾಗಿದೆ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಬೋಧಿಸುವುದನ್ನು ಮುಂದುವರಿಸಲು ಪ್ರೇರೇಪಿಸಬೇಕಾದರೆ ಮತ್ತು ಸಜ್ಜುಗೊಳ್ಳಬೇಕಾದರೆ ಅವರ ಪಚಾರಿಕ ಶಿಕ್ಷಣವು ಪೂರ್ವನಿರ್ಧರಿತ ವಿಷಯದ ಪ್ರಸ್ತುತಿಯನ್ನು ಮೀರಿರಬೇಕು ಇದೀಗ ಪ್ರಧಾನವಾಗಿ ನಾವು ಶಿಕ್ಷಣದಲ್ಲಿ ಪೂರ್ವನಿರ್ಧರಿತ ವಿಷಯವನ್ನು ಹೊಂದಿದ್ದೇವೆ ಮತ್ತು ಅದೇ ರೀತಿ ನಮ್ಮ ಪರೀಕ್ಷೆಗಳು ಅಥವಾ ಸಂಪೂರ್ಣ ಅಂದಾಜುವಿಕೆಗಳು ಪೂರ್ವನಿರ್ಧರಿತ ವಿಷಯದ ಈ ಪ್ರಸ್ತುತಿಯನ್ನು ಆಧರಿಸಿವೆ ಮತ್ತು ಅಲ್ಲಿಯೇ ಸಮಸ್ಯೆ ಬರುತ್ತದೆ ಆದ್ದರಿಂದ ನಿಮ್ಮ ಅಂದಾಜುವಿಕೆಯು ಪೂರ್ವನಿರ್ಧರಿತ ವಿಷಯವನ್ನು ಮೀರಿದ ಯಾವುದನ್ನಾದರೂ ಒಳಗೊಂಡಿರಬೇಕು ಜೀವನಪರ್ಯಂತ ಕಲಿಕೆಯನ್ನು ಉತ್ತೇಜಿಸುವ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಕಲಿಕೆಯ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಇದು ನಮ್ಮ ಅನುಭವದಲ್ಲಿ ವಿಶೇಷವಾಗಿ ಕೆಲವು ಪ್ರಾದೇಶಿಕ ಅಥವಾ ಸ್ಥಳೀಯ ಸಂದರ್ಭಗಳಲ್ಲಿ ಕಂಡುಬಂದಿದೆ ಶ್ರೇಣಿ 2 ಅಥವಾ ಶ್ರೇಣಿ 3 ಸಂಸ್ಥೆಗಳಲ್ಲಿ ಇರುವ ಸಮಸ್ಯೆಯೆಂದರೆ ಅವರ ಕಲಿಕೆಯ ಪ್ರಕ್ರಿಯೆಗಳ ಬಗ್ಗೆ ಅವರ ತಿಳುವಳಿಕೆ ಇದಕ್ಕೆ ಗಮನಹರಿಸುವುದು ಮುಖ್ಯವಾಗಿದೆ ಮತ್ತು ಇದನ್ನು ನಾವು ತಿಳಿಸಲಿದ್ದೇವೆ ಇದನ್ನು ಮೆಟಾಕಾಗ್ನಿಟಿವ್ ನಾಲೆಡ್ಜ್ ಎಂದು ಕರೆಯಲಾಗುತ್ತದೆ ಅಂದರೆ ಅವನು ಎಷ್ಟು ತಿಳಿದಿದ್ದಾನೆ ಮತ್ತು ಅವನು ಎಷ್ಟು ಕಲಿಯಬೇಕೆಂಬುದನ್ನು ತಿಳಿದುಕೊಳ್ಳಬೇಕು ಆ ಜ್ಞಾನವನ್ನು ಅವನಿಗೆ ಪ್ರಸ್ತುತಪಡಿಸಬೇಕಾಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಕಲಿಕೆಯ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವ ಹಲವಾರು ಚಟುವಟಿಕೆಗಳಿವೆ ಮತ್ತು ವಿದ್ಯಾರ್ಥಿಯು ತಮ್ಮ ಸ್ವಂತ ಕಲಿಕೆಯ ಜವಾಬ್ದಾರಿಯನ್ನು ಸಹ ತೆಗೆದುಕೊಳ್ಳಬೇಕು ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಯಶಸ್ಸಿನ ಸಾಮರ್ಥ್ಯದ ಬಗ್ಗೆ ವಿಶ್ವಾಸವನ್ನು ಉತ್ತೇಜಿಸುವ ವಾತಾವರಣವನ್ನು ರಚಿಸಬೇಕು ಶಾಲೆ ಮತ್ತು ಶಿಕ್ಷಣವನ್ನು ಅವರ ಆಸಕ್ತಿ ಮತ್ತು ಗುರಿಗಳಿಗೆ ವೈಯಕ್ತಿಕವಾಗಿ ಪ್ರಸ್ತುತವೆಂದು ತಿಳಿದುಕೊಳ್ಳಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಈ ವಿಷಯಗಳು ಬೋಧನೆಯಲ್ಲಿ ಪ್ರತಿಫಲಿಸಬೇಕಾಗುತ್ತದೆ ಶಿಕ್ಷಕರು ನಿರ್ವಹಿಸುವ ರೀತಿ ಮತ್ತು ಸೂಚನೆಯು ನಮ್ಮ ಮೂರನೇ ಮಾಡ್ಯೂಲ್ ಆಗಿರುತ್ತದೆ ಮತ್ತು ಅಲ್ಲಿ ಈ ಚಟುವಟಿಕೆಗಳನ್ನು ಹೆಚ್ಚು ವಿವರವಾದ ಪರಿಗಣನೆಗಳಿಗಾಗಿ ತೆಗೆದುಕೊಳ್ಳಲಾಗುತ್ತದೆ ಸ್ವಯಂ ಕಲಿಕೆಯನ್ನು ಉತ್ತೇಜಿಸುವ ಚಟುವಟಿಕೆಗಳನ್ನು ಹಲವಾರು ಕೋರ್ ಪಠ್ಯಕ್ರಮಗಳಲ್ಲಿ ಸೇರಿಸಿಕೊಳ್ಳಬಹುದು ಈ ಪರಿಣಾಮದ ಸಾಧನೆಯನ್ನು ಅಳೆಯಲು ರೂಬ್ರಿಕ್ಸ್ ಅನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ನಿಮ್ಮ ನಿಯೋಜನೆ ಅಥವಾ ಪೂರ್ವನಿರ್ಧರಿತ ವಿಷಯವನ್ನು ಮೀರಿದ ಓದುವ ಚಟುವಟಿಕೆಯನ್ನು ನೀವು ಸಂಯೋಜಿಸಬಹುದು ಮತ್ತು ನಂತರ ಅವರು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಎಂಬುದನ್ನು ಅಳೆಯಲು ನೀವು ರೂಬ್ರಿಕ್ಸ್ ಅನ್ನು ಹೊಂದಬಹುದು ಎಲ್ಲಾ ರೀತಿಯ ಯೋಜನೆಗಳು ಸಾಮಾನ್ಯವಾಗಿ ಸ್ವಯಂ ಕಲಿಕೆಯನ್ನು ಉತ್ತೇಜಿಸುತ್ತವೆ ಆದರೆ ಅಳತೆಗೆ ಸೂಕ್ತವಾದ ರೂಬ್ರಿಕ್ಸ್ ಅವಶ್ಯಕವಿದೆ ಆದ್ದರಿಂದ ಪಿಒ12ನ ಚಟುವಟಿಕೆಗಳು ಯಾವುದು ಅಂದರೆ ಯೋಜನೆಯ ಪ್ರಾರಂಭದಲ್ಲಿ ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯವನ್ನು ನಿರ್ಧರಿಸುವುದು ವರದಿ ಬರೆಯುವುದು ಅಥವಾ ಉತ್ಪನ್ನ ಅಥವಾ ಪ್ರಕ್ರಿಯೆಯನ್ನು ಅಭಿವೃದ್ಧಿಪಡಿಸುವುದು ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯಲು ತಂತ್ರಗಳನ್ನು ಅಭಿವೃದ್ಧಿಪಡಿಸುವುದು ಆದ್ದರಿಂದ ಅವರು ಯೋಜನೆಯಲ್ಲಿ ಕೆಲಸ ಮಾಡುವಾಗ ಅವರು ಅನುಸರಿಸಲಿರುವ ತಂತ್ರ ಏನು ಎಂದು ನೀವು ಕೇಳಬಹುದು ಅದನ್ನು ಬರೆಯುವುದರಿಂದ ವಿದ್ಯಾರ್ಥಿಯ ಗಮನವನ್ನು ಅವನು ನಿಖರವಾಗಿ ಏನು ಮಾಡಬೇಕೆಂಬುವುದಕ್ಕೆ ತರುತ್ತದೆ ಮತ್ತು ಅವನು ಆ ನಿರ್ದಿಷ್ಟ ಕಾರ್ಯತಂತ್ರವನ್ನು ಬರೆಯಬಹುದು ತರಗತಿಯ ಹೊರಗೆ ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆದುಕೊಳ್ಳಿ ಶಿಕ್ಷಕರು ಸಮಸ್ಯೆಗಳ ಪರಿಹಾರವನ್ನು ಪ್ರಸ್ತುತ ಪಡಿಸಲು ಅವಲಂಬಿಸಬಾರದು ಆದರೆ ಅವರಿಗೆ ತರಗತಿಯ ಹೊರಗೆ ಏನಾದರೂ ಕೆಲಸ ಮಾಡಲು ಸಾಧ್ಯವಾಗಬೇಕು ವೃತ್ತಿಪರ ಅಭಿವೃದ್ಧಿ ವೃತ್ತಿಪರ ಸಮಾಜ ಚಟುವಟಿಕೆಗಳು ಮತ್ತು ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವೆಲ್ಲವೂ ಜೀವನಪರ್ಯಂತದ ಕಲಿಕೆಯನ್ನು ಉತ್ತೇಜಿಸುತ್ತದೆ ಈಗ ನಿಯೋಜನೆಗಳಿಗೆ ಬರುತ್ತಿದ್ದೇವೆ ನೀವು ಕಲಿಸಿದ ಮತ್ತು ಕಲಿತ ಪಠ್ಯಕ್ರಮಗಳಿಂದ ಈ 7 ಪಿಒಗಳನ್ನು ಪರಿಹರಿಸುವ ಎರಡು ಉದಾಹರಣೆ ಚಟುವಟಿಕೆಗಳನ್ನು ನೀಡಿ ಇದನ್ನು ಯೋಜನೆಗಳಿಗೆ ಸಂಬಂಧಿಸಬೇಡಿ ನೀವು ಕಲಿಸಿದ ಅಥವಾ ಕಲಿತ ಪಠ್ಯಕ್ರಮಗಳಿಂದ ಕೆಲವು ಮಾದರಿ ಚಟುವಟಿಕೆಗಳನ್ನು ನೀಡಲು ಪ್ರಯತ್ನಿಸಿ ಅದು ನಿಜವಾಗಿಯೂ ದೊಡ್ಡ ಕೊಡುಗೆಯಾಗಿದೆ ಮತ್ತು ಅದು ಈ 7 ಪಿಒಗಳಿಗೆ ನಿಮ್ಮ ಗಮನವನ್ನು ತರುತ್ತದೆ ಮುಂದಿನ ಪಠ್ಯದಲ್ಲಿ ನಾವು ಟ್ಯಾಕ್ಸಾನಮಿ ಆಫ್ ಲರ್ನಿಂಗ್ ಮೇಲೆ ಕೇಂದ್ರೀಕರಿಸುತ್ತದೆ ಆದ್ದರಿಂದ ಅದು ಮುಂದಿನ ಪಠ್ಯದ ಗುರಿಯಾಗಲಿದೆ ನೀವು ಗಮನಹರಿಸಿದ್ದಕ್ಕಾಗಿ ಧನ್ಯವಾದಗಳು